ಗದರ್ಶಿ ಮತ್ತು ಚದುರುವಿಕೆ ನಿಯತಾಂಕಗಳಲ್ಲಿನ ಸಮಾನ ವಿದ್ಯುದಾವೇಶ ಮತ್ತು ವಿದ್ಯುತ್ ಪ್ರವಾಹದ ಸಮಸ್ಯೆ ಪರಿಹಾರ 15ನೇ ಉಪನ್ಯಾಸಕ್ಕೆ ಸ್ವಾಗತ ಅಂದರೆ ಟುಟೋರಿಯಲ್ 3 ತರಂಗ ಮಾರ್ಗದರ್ಶಿ ಮತ್ತು ಚದುರುವಿಕೆ ನಿಯತಾಂಕಗಳ ಸಮಾನ ವಿದ್ಯುದಾವೇಶ ಹಾಗೂ ಪ್ರವಾಹಗಳ ಸಮಸ್ಯೆ ಪರಿಹರಿಸುವುದನ್ನು ನೋಡೋಣ TEm 0 ಮೋಡ್ ಕ್ಷೇತ್ರಗಳಿಗೆ ಸಮಾನ ವಿದ್ಯುದಾವೇಶ ಮತ್ತು ಪ್ರವಾಹವನ್ನು ನಿರ್ಧರಿಸುವುದು ಮೊದಲ ಸಮಸ್ಯೆಯಾಗಿದೆ ಆಯತಾಕಾರದ ತರಂಗ ಮಾರ್ಗದಲ್ಲಿ ಅದನ್ನು ಹೇಗೆ ಮಾಡಬೇಕೆಂದು ನಾವು ನೋಡಿದ್ದೇವೆ ಈಗ ಮೋಡ್ನ್ನು ನೋಡಿ ಟ್ರಾನ್ಸ್ವೆರ್ಸ್ ಎಲೆಕ್ಟ್ರಿಕ್ಎಂದರೆ EZ 0 ಮತ್ತು HZ ಇದು ಜೆನೆರಿಕ್ ರೂಪ aಎ ಮತ್ತು bಬಿ ಆಯತಾಕಾರದ ತರಂಗ ಮಾರ್ಗದ ಅಡ್ಡ ವಿಭಾಗದ ಆಯಾಮಗಳು ಆದ್ದರಿಂದ ನೀವುTEm0 ಮೋಡ್ ಕ್ಷೇತ್ರಗಳನ್ನು ಬರೆದರೆ ಅಡ್ಡ ಕ್ಷೇತ್ರಗಳು ಮತ್ತು ಇನ್ಸಿಡೆಂಟ್ ಕ್ಷೇತ್ರಗಳಾಗಿರುತ್ತವೆ ನಿಸ್ಸಂಶಯವಾಗಿ ಅವು ಪ್ರತಿಫಲಿತ ಕ್ಷೇತ್ರಗಳಾಗಿವೆ ಈಗ ಯನ್ನು ಈ ರೂಪದಲ್ಲಿ ಬರೆಯಬಹುದು ಆದ್ದರಿಂದ ನಾವು ಹೇಳುತ್ತಿದ್ದೇವೆ ಅಲ್ಲಿ ಒಂದು ವೈಶಾಲ್ಯ ಭಾಗವಿದೆ ಇದು ಐಗನ್ ಫಂಗಕ್ಷನ್ ಭಾಗ ಇದು Z ಪ್ರಸರಣ ಭಾಗ ಸಹ ಈ ರೀತಿಯಾಗಿ ಇದು ಪ್ರಸರಣ ಸ್ಥಿರ ಅಥವಾ ಹಂತದ ಸ್ಥಿರವಾಗಿರುತ್ತದೆ ನಾವು ನಷ್ಟವಿಲ್ಲದ ರೇಖೆಯನ್ನು ಊಹಿಸುತ್ತಿರುವುದರಿಂದ γ jβ ಆದ್ದರಿಂದ βm 0 ಮೋಡ್ ಈ ರೀತಿಯಾಗಿದೆ ಈಗ ಇದು ಸ್ಥಿರ ಮತ್ತು ಈ ರೀತಿಯಾಗಿದೆ ವಿದ್ಯುತ್ ಕ್ಷೇತ್ರ ಮತ್ತು ವಿದ್ಯುದಾವೇಶ ಪ್ರಮಾಣಾನುಗುಣವಾಗಿರಬೇಕು ಎಂದು ನಾವು ಹೇಳಿದಂತೆ ಈಗ ಅದನ್ನು ನಾವು ವ್ಯಾಖ್ಯಾನಿಸೋಣ ಆದ್ದರಿಂದ ಆ ಅನುಪಾತದ ಸ್ಥಿರತೆಯು C1 ಎಂದು ಹೇಳೋಣ ಆದ್ದರಿಂದ ಇದು ನಾವು ಗೆ ಅನುಪಾತದಲ್ಲಿ ಮಾಡುತ್ತಿರುವ ವಿದ್ಯುದಾವೇಶದ ಬದಿಯ ಪ್ರಮಾಣ ಇದು ವೋಲ್ಟೇಜ್ ತರಂಗದ ಪ್ರಮಾಣವಾಗಿದೆ ಮತ್ತು ವು ಕಾಂತೀಯ ಕ್ಷೇತ್ರದ ಭಾಗವಾಗಿತ್ತು ಆದ್ದರಿಂದ ಅದನ್ನು ನಾವು ವಿದ್ಯುತ್ ಪ್ರವಾಹದ ಅನುಪಾತದಲ್ಲಿ ಮಾಡುತ್ತಿದ್ದೇವೆ ಇದು ಅನುಪಾತದ ಸ್ಥಿರತೆ C2 ಆಗಿದೆ ಆದ್ದರಿಂದ ಈ C1 C2 ಮೌಲ್ಯವನ್ನು ನಾವು ಅಂತಿಮವಾಗಿ ಕಂಡುಹಿಡಿಯಬೇಕಾಗಿದೆ ಈಗ ಸಮಾನ ವೋಲ್ಟೇಜ್ ಮತ್ತು ಪ್ರವಾಹಗಳು ಈ ರೀತಿಯಾಗಿವೆ ಈಗ ವಿದ್ಯುತ್ ಹರಿವಿನ ಸಮಾನತೆಯನ್ನು ಜಾರಿಗೊಳಿಸಿ ಆದ್ದರಿಂದ ಮೊದಲು ಈ ವ್ಯಾಖ್ಯಾನಗಳೊಂದಿಗೆ ಕ್ಷೇತ್ರ 1 ರಿಂದ ಕಂಡುಹಿಡಿಯಿರಿ ಇನ್ಸಿಡೆಂಟ್ ಶಕ್ತಿ ಏನು ಆದ್ದರಿಂದ ಎಲ್ಲಾ ಹಂತಗಳನ್ನು ನಿಮಗಾಗಿ ಮಾಡಲಾಗುತ್ತದೆ ವೆಕ್ಟರ್ನ್ನು ಸೂಚಿಸುತ್ತದೆ ನಂತರ ತರಂಗ ಮಾರ್ಗದರ್ಶಿ ಎಸ್ ಮೇಲೆ ಏಕೀಕರಣ ಎಂದರೆ ಮಾರ್ಗದರ್ಶಿಯ ಟ್ರಾನ್ಸ್ವೆರ್ಸ್ ಅಡ್ಡ ವಿಭಾಗ ಅಂದರೆ ಆಯತಾಕಾರದ ತರಂಗ ಮಾರ್ಗದರ್ಶಿಗಾಗಿ ಎಕ್ಸ್ ಸೊನ್ನೆಯಿಂದ ಎ ಗೆ ಮತ್ತು ವೈ ಯು ಸೊನ್ನೆಯಿಂದ ಬಿಗೆ ಹೋಗುತ್ತದೆ ಆದ್ದರಿಂದ ನಾವು ಇಲ್ಲಿ ಮಾಡಿದ್ದೇವೆ ಇವುಗಳು ಮತ್ತು ಇದು ಶಕ್ತಿಯ ಸಮಾನತೆಯ ಭಾಗವಾಗಿದ್ದ ಸರಾಸರಿ ಶಕ್ತಿಗೆ ಸಮನಾಗಿರಬೇಕು ಆದ್ದರಿಂದ ನೀವು ಅದನ್ನು ಸಮೀಕರಿಸಿದರೆ ಈ ಸಂಬಂಧವನ್ನು ಪಡೆಯುತ್ತೀರಿ ಈಗ C1 ಮತ್ತು c2 ಸ್ಥಿರ ಮತ್ತು ನೈಜವಾಗಿವೆ ಆದ್ದರಿಂದ ವು c2 ಗೆ ಸಮಾನವಾಗಿರುತ್ತದೆ ಅಂದರೆ ಉತ್ಪನ್ನವು ಇದು ಸಮೀಕರಣ 1 ಆದ್ದರಿಂದ ನಾವು ಇದನ್ನು ಸಮೀಕರಣ ಸಂಖ್ಯೆ 1 ಎಂದು ಕರೆಯುತ್ತೇವೆ ನಂತರ ಮುಂದಿನ ಭಾಗವೆಂದರೆ ಪ್ರತಿರೋಧ ಸಮಾನತೆ ಆದ್ದರಿಂದ ಪ್ರತಿರೋಧವು ನಾವು 2 ಆಯ್ಕೆಗಳನ್ನು ಹೊಂದಿದ್ದೇವೆ ಎಂದು ನಾವು ಹೇಳಿದ್ದೇವೆ ಒಂದೋ ಅದನ್ನು ನಾವು TEm0 ಮೋಡ್ ತರಂಗ ಪ್ರತಿರೋಧಕ್ಕೆ ಸಮನಾಗಿ ಅಥವಾ 1ಕ್ಕೆ ಸಮನಾಗಿ ಮಾಡುತ್ತೇವೆ ನಾವು ಎರಡನೆಯದನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದು 1ಕ್ಕೆ ಸಮ ಎಂದು ಹೇಳೋಣ ಆದ್ದರಿಂದ ಇದು ನಮ್ಮ ಈ ವಿಷಯವನ್ನು 1 ಮಾಡುತ್ತದೆ ಈಗ ಈ ಮೈನಸ್ನ್ನು ಗಮನಿಸಿ ಇದು ವಿದ್ಯುತ್ ಹರಿವಿನ ಕಾರಣದಿಂದಾಗಿ ಯಾವಾಗಲೂ ಮತ್ತು ಅವುಗಳ ಪ್ರಮಾಣಿತ ಒಂದರಿಂದ 1 ಇತರಕ್ಕೆ ವಿರುದ್ಧವಾಗಿರಬೇಕು ಆದ್ದರಿಂದ ವಿದ್ಯುತ್ ಹರಿಯಬಲ್ಲದು ಏಕೆಂದರೆ ವೈ ಕ್ರಾಸ್ ಎಕ್ಸ್ ಸ್ವತಃ ನಕಾರಾತ್ಮಕವಾಗಿರುತ್ತದೆ ಅದಕ್ಕಾಗಿಯೇ ಇನ್ನೊಂದು ಋಣಾತ್ಮಕದ ಅಗತ್ಯವಿರುತ್ತದೆ ಆದ್ದರಿಂದ ಆ ಇನ್ಸಿಡೆಂಟ್ ತರಂಗ ಭಾಗವು ಧನಾತ್ಮಕ ಜೆಡ್ ದಿಕ್ಕಿನಲ್ಲಿ ಹರಿಯುತ್ತಿದೆ ಎಂದು ನಾವು ಊಹಿಸುತ್ತೇವೆ ಆದ್ದರಿಂದ ಈ ಮೈನಸ್ ಆದ್ದರಿಂದ ನಂತರ ನೀವು c1 ಬೈ c2 ಹಾಕಿದರೆ ಈ ಮೈನಸ್ 1 ಬೈ ಈಟ ಆಗಿರುತ್ತದೆ ಈಟ η ವು ಆಂತರಿಕ ಪ್ರತಿರೋಧ ಅದನ್ನು ಈ ಪ್ರಮಾಣದಿಂದ ಭಾಗಿಸಲಾಗಿದೆ ಆದ್ದರಿಂದ ನೀವು ಈಗ C1 C2 ಗಾಗಿ 2 ಸಮೀಕರಣಗಳನ್ನು 2 ಅನ್ನೋನಗಳನ್ನು ಹೊಂದಿದ್ದೀರಿ ನೀವು 2 ಸಮೀಕರಣಗಳನ್ನು 2 ಅನ್ನೋನunknownಗಳನ್ನು ಹೊಂದಿದ್ದೀರ ಹಾಗಾಗಿ ನೀವು ಪರಿಹರಿಸಬಹುದು ನೀವು ಪರಿಹರಿಸಿದಾಗ ನಿಮಗೆ C1 ಮತ್ತು C2 ಈ ರೀತಿ ಸಿಗುತ್ತದೆ ಆದ್ದರಿಂದ ಮೇಲೆ ಅವಲಂಬಿತವಾಗಿ ನೀವು ಈ ಪರಿಹಾರವನ್ನು ಹೊಂದುತ್ತೀರ ಆದ್ದರಿಂದ ಇದು ಸರಳವಾಗಿದೆ ಒಮ್ಮೆ ನಿಮಗೆ C1 ಮತ್ತು C2 ತಿಳಿದಿದ್ದರೆನೀವು ಮೋಡ್ಗಾಗಿ ನ್ನು ವಿವರಿಸಬಹುದು ನೀವು ಇದರ ಮೌಲ್ಯವನ್ನು ತಿಳಿದಿದ್ದೀರ ಆದ್ದರಿಂದ ಇದು ವಿವರಣೆಯಾಗಿದೆ C1 ಮತ್ತು C2 ಅಲ್ಲಿಂದ ಬರುತ್ತದೆ ಅಷ್ಟೇಈಗ ಎರಡನೇ ಸಮಸ್ಯೆಗೆ ಮುಂದುವರೆಯಿರಿ ಆದ್ದರಿಂದ ನಾವು ವಿದ್ಯುದಾವೇಶ ಮತ್ತು ಪ್ರವಾಹವನ್ನು ಹೇಗೆ ವ್ಯಾಖ್ಯಾನಿಸಬಹುದೆಂದು ನೋಡಿದ್ದೇವೆ ಈಗ ಚದುರುವಿಕೆ ನಿಯತಾಂಕಗಳನ್ನು ನೋಡೋಣ ಈ ಎಸ್ ನಿಯತಾಂಕ ಸ್ಲಯಿಡ್ನಲ್ಲಿನ ಮೌಲ್ಯಗಳು ಸ್ವಲ್ಪ ತಪ್ಪಾಗಿವೆ ಅವುಗಳನ್ನು ಸರಿಪಡಿಸಿ ಆದ್ದರಿಂದ 2 ಪೋರ್ಟ್ ಜಾಲದ ಚದುರುವಿಕೆ ನಿಯತಾಂಕವನ್ನು ನೀಡಲಾಗಿದೆ ಈಗ ಜಾಲವು ನಷ್ಟವಿಲ್ಲದ್ದು ಮತ್ತು ರೆಸಿಪ್ರೋಕಲ್ ಅಥವಾ ಇಲ್ಲವೇ ಎಂಬುದನ್ನೂ ನಿರ್ಧರಿಸಿ ಆದ್ದರಿಂದ ಇದು ಎಸ್ ನಿಯತಾಂಕವೆಂದು ನಿಮಗೆ ತಿಳಿದಿದೆ ಆದ್ದರಿಂದ ಎಸ್ ನ ರೆಸಿಪ್ರೋಕಲ್ ಸಮ್ಮಿತೀಯವಾಗಿದೆ ಎಂದು ನಮಗೆ ತಿಳಿದಿದೆ ಅಂದರೆ ಎಸ್ ವು ಎಸ್ ಟ್ರಾನ್ಸ್ಪೋಸ್ಗೆ ಸಮನಾಗಿರುತ್ತದೆ ಮತ್ತು ನಷ್ಟವಿಲ್ಲದಂತಾಗಿರುತ್ತದೆ ಎಸ್ ಏಕೀಕೃತವಾಗಿದ್ದರೆ ಆದ್ದರಿಂದ ನೀವು ಅದನ್ನು ಬದಲಾಯಿಸಬೇಕಾಗುತ್ತದೆ ಪೋರ್ಟ್ 1ನ್ನು ಮ್ಯಾಚ್ ಲೋಡ್ನೊಂದಿಗೆ ಕೊನೆಗೊಳಿಸಿದರೆ ಪೋರ್ಟ್2ರಲ್ಲಿ ಆಗುವ ರಿಟರ್ನ್ ನಷ್ಟ ಎಷ್ಟು ಮತ್ತು ಮೂರನೇ ಭಾಗ ಪೋರ್ಟ್2ನ್ನು ಷಾರ್ಟ್ ಸರ್ಕ್ಯೂಟ್ನೊಂದಿಗೆ ಮುಕ್ತಾಯಗೊಳಿಸಿದರೆ ಪೋರ್ಟ್1ರಲ್ಲಿ ಆಗುವ ರಿಟರ್ನ್ ನಷ್ಟ ಎಷ್ಟು ಎಂದು ಹೇಳಬೇಕಾಗುತ್ತದೆ ಆದ್ದರಿಂದ ಇಲ್ಲಿ ಮೊದಲ ಭಾಗವನ್ನು ನೋಡೋಣ ಇಲ್ಲಿ ಎಸ್ ಮ್ಯಾಟ್ರಿಕ್ಸ್ನ್ನು ಸರಿಯಾಗಿ ಬರೆಯಲಾಗಿದೆ ಆದ್ದರಿಂದ ನಷ್ಟವಿಲ್ಲದ ಜಾಲಕ್ಕೆ ಏಕೀಕೃತ ಲಕ್ಷಣವು ಇರುತ್ತದೆ ಈಗ ಏಕೀಕೃತ ಲಕ್ಷಣ ಎಂದರೆ ಯಾವುದೇ ಒಂದು ಸಾಲು ತನ್ನೊಂದಿಗೆ ಸಂಯೋಗಗೊಂಡರೆ ಅದು ಒಂದಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಸಾಲು ಎಂದರೆ ಈ ಸಾಲನ್ನು ಹೇಳೋಣ ಆದ್ದರಿಂದ 0 15 ಸ್ಕ್ವೇರ್ ಸಂಯೋಗಗೊಂಡಿದೆ ಅದನ್ನು ಇವುಗಳ ಸಂಯೋಗದೊಂದಿಗೆ ಡೊಟ್ ಮಾಡಲಾಗಿದೆ ಅಂದರೆ ಈಗ ಅದು |0 85|2 ಆಗುತ್ತದೆ ಅದರ ಮೌಲ್ಯವು 0 75 ಆಗುತ್ತದೆ 1 ಅಲ್ಲ ಆದ್ದರಿಂದ 1 ನ್ನು ತೃಪ್ತಿಪಡಿಸಲಾಗಲಿಲ್ಲ ತಕ್ಷಣ ನಾವು ನಷ್ಟ ಎಂದು ಹೇಳಬಹುದು ಜಾಲವು ನಷ್ಟವಿಲ್ಲದ್ದು ಅಲ್ಲ ಅಂದರೆ ಅದು ನಷ್ಟದ ಜಾಲವಾಗಿದೆ ಆದರೆ ಅದು ರೆಸಿಪ್ರೋಕಲ್ ಆಗಿದೆಯೇ ಅದಕ್ಕಾಗಿ ನೀವು ಅದು ಸಮ್ಮೀತೀಯವೇ ಎಂದು ನೋಡಬೇಕು ಇದರರ್ಥ ನಾನು ಈ ಒಂದನ್ನು ಸ್ಥಳಾಂತರಿಸಿದರೆ ನಾನು ಏನನ್ನು ಪಡೆಯುತ್ತೇನೆ ಈ S T ಯ ಸ್ಥಳಾಂತರವು ಎಷ್ಟು ಸ್ಥಳಾಂತರ ಎಂದರೆ ಸಾಲು ಕಾಲಮ್ ಆಗುತ್ತದೆ ಆದ್ದರಿಂದ ಇದು ಹೊಸದು ಅವು ಒಂದೇ ಆಗಿವೆಯೇ ಇಲ್ಲ ನೀವು ಇಲ್ಲಿ ಮೈನಸ್45 45 ನ್ನು ನೋಡುತ್ತೀರಿ ಆದ್ದರಿಂದ ಜಾಲವು ರೆಸಿಪ್ರೋಕಲ್ ಕೂಡ ಅಲ್ಲ ಆದ್ದರಿಂದ ಎ ಭಾಗವನ್ನು ಪರಿಹರಿಸಲಾಗಿದೆ ಅದು ನಷ್ಟವಿಲ್ಲದ್ದು ಅಲ್ಲ ರೆಸಿಪ್ರೋಕಲ್ ಕೂಡ ಅಲ್ಲ ನಂತರ ಪೋರ್ಟ್ 1ಅನ್ನು ಮ್ಯಾಚ್ ಟರ್ಮಿನೇಟ್ ಮಾಡಲಾಗಿದೆ ಆದ್ದರಿಂದ ಪೋರ್ಟ್ 2 ರಲ್ಲಿನ ರಿಟರ್ನ್ ನಷ್ಟವು S22 ರಷ್ಟಿದೆ ಎಂದು ನಮಗೆ ತಿಳಿದಿದೆ S22 ಇವುಗಳನ್ನು ಸೂಚಿಸುತ್ತದೆ ಆದ್ದರಿಂದ ರಿಟರ್ನ್ ನಷ್ಟವು ಸ್ಕೆಲಾರ್ ಪ್ರಮಾಣವಾಗಿದೆ ಆದ್ದರಿಂದ ಅದು −20 log|Γ|14 dB ಆಗಿದೆ ಆದ್ದರಿಂದ ಪೋರ್ಟ್ 1 ಅನ್ನು ಮ್ಯಾಚ್ ಟರ್ಮಿನೇಟ್ ಮಾಡಿದಾಗ ಪೋರ್ಟ್ 2 ರ ರಿಟರ್ನ್ ನಷ್ಟವು 14 ಡಿಬಿ ಆಗಿರುತ್ತದೆ ಅಂದರೆ ಪರಿಹಾರ ಬಿ ಬಹಳ ಸರಳವಾಗಿದೆ ಈಗ ಪರಿಹಾರ ಸಿ ಅದು ಪೋರ್ಟ್ 2 ಷಾರ್ಟ್ ಆಗಿದೆ ಎಂದು ಹೇಳುತ್ತದೆ ಪೋರ್ಟ್ 1 ರಲ್ಲಿನ ರಿಟರ್ನ್ ನಷ್ಟ ಎಷ್ಟು ಆದ್ದರಿಂದ ಪೋರ್ಟ್ 2 ಷಾರ್ಟ್ ಆಗಿದೆ ಎಂದರೆ ನಂತರ ನಂತರ ಇಲ್ಲಿ ನಾವು ಆ ಮೌಲ್ಯಗಳನ್ನು ಹಾಕುತ್ತೇವೆ ಆದ್ದರಿಂದ ಇಲ್ಲಿಂದ ನಾನು ಕ್ಕಾಗಿ ಪರಿಹರಿಸಬಹುದು ಈಗ ಎಸ್ ಮ್ಯಾಟ್ರಿಕ್ಸ್ನ ಇತರ ಸಮೀಕರಣಕ್ಕೆ ಹೋಗಿ ಎಂದರೆ ಇದು ನಾವು ನ ಮೌಲ್ಯಗಳನ್ನು ಹಾಕಿದ್ದೇವೆ ಆದ್ದರಿಂದ ಎಲ್ಲವೂ ಈಗ ಮತ್ತು ಪ್ರಕಾರದಲ್ಲಿದೆ ಆದ್ದರಿಂದ ನಾನು ಅನುಪಾತವನ್ನು ತೆಗೆದುಕೊಳ್ಳಬಹುದು ಅದು ಈ ರೀತಿ ಆಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಇದು ಮತ್ತು ಪೋರ್ಟ್ 1 ರಲ್ಲಿನ ಪ್ರತಿಫಲನ ಗುಣಾಂಕವು ಇದಕ್ಕೆ ಸಮನಾಗಿರುತ್ತದೆ ಪ್ರತಿಫಲನ ಗುಣಾಂಕ Γ1 ವು S11 ಗೆ ಸಮನಾಗಿಲ್ಲ ಎಂದು ನೀವು ನೋಡುತ್ತೀರಿ ಯಾವಾಗ ಈ ಭಾಗಗಳು ಸೊನ್ನೆ ಆಗುತ್ತವೆಯೋ ಆವಾಗ ಅದು S11 ಗೆ ಸಮಾನವಾಗಿರುತ್ತದೆ ಯಾವಾಗ ಆ ಭಾಗಗಳು ಸೊನ್ನೆ ಆಗುತ್ತವೆ ನಾನು ಆ ಪೋರ್ಟ್ನ್ನು ಹೊಂದಿಸಿದಾಗ ನಾನು ಪೋರ್ಟ್ 2 ಅನ್ನು ಹೊಂದಿಸಿದರೆ ಪೋರ್ಟ್ 2 ರಿಂದ ಪೋರ್ಟ್ 1ಕ್ಕೆ ಏನೂ ಬರುವುದಿಲ್ಲ ಆ ಸಮಯದಲ್ಲಿ S12 ಸೊನ್ನೆ ಆಗುತ್ತದೆ ಮತ್ತು ಈ ಇಡೀ ವಿಷಯ ಸೊನ್ನೆ ಆಗುತ್ತದೆ ಆ ಸಮಯದಲ್ಲಿ ಅದು ಸಮಾನವಾಗಿರುತ್ತದೆ ಆದರೆ ಈಗ ಅಲ್ಲ ಕನಿಷ್ಠ ಇಲ್ಲಿ ಅಲ್ಲ ಏಕೆಂದರೆ ಅದು ಮ್ಯಾಚ್ ಟರ್ಮಿನೇಟ್ ಆಗಿಲ್ಲ ಇಲ್ಲಿರುವ ಪೋರ್ಟ್ 2 ಷಾರ್ಟ್ ಆಗಿದೆ ಆದ್ದರಿಂದ ಇದು Γ1 ಈಗ ನೀಡಲಾದ ಎಸ್ ಮ್ಯಾಟ್ರಿಕ್ಸ್ನಿಂದ ಈ ಮೌಲ್ಯಗಳನ್ನು ನೀವು ತಿಳಿದಿದ್ದೀರಿ ನೀವು ಈ ಮೌಲ್ಯಗಳನ್ನು ಮತ್ತು ಇದನ್ನು ಕಂಡುಹಿಡಿಯಬಹುದು ಆದ್ದರಿಂದ ಒಮ್ಮೆ ನೀವು ಪ್ರತಿಫಲನ ಗುಣಾಂಕವನ್ನು ತಿಳಿದ ನಂತರ ನೀವು ರಿಟರ್ನ್ ನಷ್ಟವನ್ನು ಕಂಡುಹಿಡಿಯಬಹುದು ಪ್ರತಿಫಲನ ಗುಣಾಂಕವು ಸಂಕೀರ್ಣ ಪ್ರಮಾಣವಾಗಿದೆ ರಿಟರ್ನ್ ನಷ್ಟವು ಸ್ಕೇಲಾರ್ ಪ್ರಮಾಣವಾಗಿದೆ ದಯವಿಟ್ಟು ಅದನ್ನು ನೆನಪಿಡಿ ಅದಕ್ಕಾಗಿಯೇ ಅದು Γ1 ನ ಪ್ರಮಾಣವಾಗಿದೆ ಆದ್ದರಿಂದ ನಾವು 3 ಭಾಗಗಳನ್ನು ಪರಿಹರಿಸಿದ್ದೇವೆ ಎಸ್ ನಿಯತಾಂಕವನ್ನು ನೀಡಿದರೆ ಜಾಲದ ಗುಣಲಕ್ಷಣಗಳೇನು ಎಂದು ನಾವು ಕಂಡುಹಿಡಿಯಬಹುದು ಅದು ನಷ್ಟವಿಲ್ಲದ್ದೇ ಅದು ರೆಸಿಪ್ರೋಕಲ್ ಆಗಿದೆಯೇ ಎಂಬುದನ್ನು ಕಂಡುಹಿಡಿಯಬಹುದು ನಂತರ ವಿವಿಧ ಪೋರ್ಟ್ ಪರಿಸ್ಥಿತಿಗಳಲ್ಲಿ ವಿವಿಧ ಪೋರ್ಟ್ಗಳಲ್ಲಿನ ಪ್ರತಿಫಲನ ಗುಣಾಂಕಗಳನ್ನು ಕಂಡುಹಿಡಿಯಲು ಹೇಳಲಾಗುತ್ತದೆ ಅದನ್ನು ನಾವು ಬಿಯಲ್ಲಿ ಮಾಡಿದ್ದೇವೆ ಅದರಲ್ಲಿ 1 ಪೋರ್ಟ್ ಮ್ಯಾಚ್ ಟರ್ಮಿನೇಟ್ಆಗಿತ್ತು ಇನ್ನೊಂದು ರಿಟರ್ನ್ ನಷ್ಟವನ್ನು ಹೊಂದಿತ್ತು ಸಿ ನಲ್ಲಿ 1 ಪೋರ್ಟ್ಅನ್ನು ಷಾರ್ಟ್ ಮಾಡಲಾಗಿದೆ ಇತರ ಪೋರ್ಟ್ಗಳು ರಿಟರ್ನ್ ನಷ್ಟವನ್ನು ಹೊಂದಿವೆ ಈಗ ಮೂರನೇ ಸಮಸ್ಯೆಯನ್ನು ನೋಡಿ ಈ ಕೆಳಗಿನ 2 ಪೋರ್ಟ್ ಜಾಲದ ಎಸ್ ಮ್ಯಾಟ್ರಿಕ್ಸ್ಅನ್ನು ನೋಡಿ ಜಾಲವು ನಷ್ಟವಿಲ್ಲದ್ದು ಅಥವಾ ಇಲ್ಲವೇ ಎಂಬುದನ್ನು ಮತ್ತೊಮ್ಮೆ ಪರಿಶೀಲಿಸಿ ಇದು ಸಂಪೂರ್ಣವಾಗಿ ಲಂಪ್ದ್ ಎಲಿಮೆಂಟ್ ಪ್ರಕರಣ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಜೆಡ್ ಮ್ಯಾಟ್ರಿಕ್ಸ್ಗೆ ಹೋಗುವುದು ಸುಲಭ ಈ ಸರಳ ಸಮ್ಮಿತೀಯ ಟಿ ಜಾಲದ ಜೆಡ್ ಮ್ಯಾಟ್ರಿಕ್ಸ್ನ್ನು ಕಂಡುಹಿಡಿಯಿರಿ ನೀವು ಸುಲಭವಾಗಿ ಜೆಡ್ ಮ್ಯಾಟ್ರಿಕ್ಸ್ನ್ನು ಕಂಡುಹಿಡಿಯಬಹುದು ಜೆಡ್ ಮ್ಯಾಟ್ರಿಕ್ಸ್ನಿಂದ ಎಸ್ ಮ್ಯಾಟ್ರಿಕ್ಸ್ನ್ನು ಕಂಡುಹಿಡಿಯಲು ಸೂತ್ರವನ್ನು ಬಳಸಿ ಇಲ್ಲದಿದ್ದರೆ ನೀವು ಎಸ್ ಮ್ಯಾಟ್ರಿಕ್ಸ್ನ್ನು ಹುಡುಕಲು ಪ್ರಯತ್ನಿಸಿದರೆ ವಿವಿಧವುಗಳಲ್ಲಿ ಪ್ರತಿಫಲನ ಇತ್ಯಾದಿ ಏನೆಂದು ಕಂಡುಹಿಡಿಯಬೇಕಾಗುತ್ತದೆ ನೀವು ಅದನ್ನೂ ಮಾಡಬಹುದು ಆದರೆ ಅದು ಸ್ವಲ್ಪ ಟ್ರಿಕ್ಕಿ ಆದರೆ ನೀವು ನೇರವಾಗಿ ಜೆಡ್ ಮ್ಯಾಟ್ರಿಕ್ಸ್ಗೆ ಬರಬಹುದು ನೀವು ಮಾಡಿದರೆ ಜೆಡ್ ಮ್ಯಾಟ್ರಿಕ್ಸ್ ಈ ರೀತಿ ಇರುತ್ತದೆ ನಿಮ್ಮೆಲ್ಲರ ಹಿಂದಿನ ಜ್ಞಾನದಿಂದ ಟಿ ಜಾಲದ ಜೆಡ್ ಮ್ಯಾಟ್ರಿಕ್ಸ್ನ್ನು ಹೇಗೆ ಪಡೆಯುವುದು ಎಂದು ನಿಮಗೆ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇದು ಜೆಡ್ ಮ್ಯಾಟ್ರಿಕ್ಸ್ ಆಗಿರುತ್ತದೆ ಈಗ ಒಮ್ಮೆ ನೀವು ಜೆಡ್ ಮ್ಯಾಟ್ರಿಕ್ಸ್ನ್ನು ಕಂಡುಕೊಂಡ ನಂತರ ಈ ಸೂತ್ರವನ್ನು ನೀವು ಬಳಸಬಹುದು ಆದ್ದರಿಂದ ಅದನ್ನು ಮಾಡಿ ಅದು ಸರಳ ಬೀಜಗಣಿತವಾಗಿದೆ ಮತ್ತು ನಂತರ ಅದು ಈ ರೀತಿ ಆಗುತ್ತದೆ ಇದನ್ನು ನೀವು ನೋಡಬಹುದು ಕೆಲವು ಪುಸ್ತಕಗಳಲ್ಲಿ ಇವುಗಳನ್ನು ತಪ್ಪಾಗಿ ನೀಡಲಾಗಿದೆ ಆದರೆ ಇವು ಸರಿಯಾದ ಉತ್ತರ ನಂತರ ಜಾಲವು ನಷ್ಟವಿಲ್ಲದ್ದೇ ಎಂದು ಪರಿಶೀಲಿಸುವುದು ಆದ್ದರಿಂದ ಮತ್ತೇ ನೀವು ಏಕೀಕೃತ ಗುಣಲಕ್ಷಣವನ್ನು ಅನ್ವಯಿಸಿ ಮತ್ತು ಅದು ಏಕೀಕೃತವಲ್ಲ ಎಂಬುವುದನ್ನು ನೋಡಿ ಆದ್ದರಿಂದ ಇದು ನಷ್ಟದ ಜಾಲವಾಗಿದೆ ನಿಸ್ಸಂಶಯವಾಗಿ ಅದು ಆಗಿರಲೇಬೇಕು ಏಕೆಂದರೆ ಜಾಲವು ನಿರೋಧಕವಾಗಿತ್ತು ಆದ್ದರಿಂದ ಅದರಿಂದಲೂ ನೀವು ಅದನ್ನು ನಷ್ಟದ್ದು ಎಂದು ಹೇಳಬಹುದಿತ್ತು ಆದರೆ ಗಣಿತದ ಪ್ರಕಾರ ನೀವು ಅದನ್ನು ಸಾಬೀತುಪಡಿಸಬೇಕು ಅದಕ್ಕಾಗಿ ಈ ಎಲ್ಲಾ ವಿಷಯಗಳು ಈಗ ಎರಡೂ ಪೋರ್ಟ್ಗಳಲ್ಲಿ ವಿಶಿಷ್ಟವಾದ ಪ್ರತಿರೋಧ 50 ಓಮ್ ಹೊಂದಿರುವ 2 ಪೋರ್ಟ್ ಜಾಲವನ್ನು ನೀಡಲಾಗಿದೆ ಅವುಗಳೆಂದರೆ ವಿವಿಧ ಪೋರ್ಟ್ ವಿದ್ಯುದಾವೇಶ ಮತ್ತು ಪ್ರವಾಹದ ಮೌಲ್ಯಗಳು ಆದ್ದರಿಂದ ಪ್ರತೀ ಪೋರ್ಟ್ಗಳಲ್ಲಿ ಕಂಡುಬರುವ ಇನ್ಫುಟ್ ಪ್ರತಿರೋಧವನ್ನು ನಿರ್ಧರಿಸಿ ಮತ್ತು ಪ್ರತೀ ಪೋರ್ಟ್ನ ಇನ್ಸಿಡೆಂಟ್ ಮತ್ತು ಪ್ರತಿಫಲಿತ ವಿದ್ಯುದಾವೇಶವನ್ನು ಕಂಡುಹಿಡಿಯಿರಿ ಆದ್ದರಿಂದ ಇದನ್ನು ಎರಡೂ ಪೋರ್ಟ್ಗಳಲ್ಲಿ ನೀಡಲಾಗಿದೆ ಆದ್ದರಿಂದ ಪೋರ್ಟ್ 1ರಲ್ಲಿ ಕಂಡುಬರುವ ಪ್ರತಿರೋಧವು ಸ್ವಯಂ ಪ್ರತಿರೋಧವಾಗಿದ್ದು ಅದು ವಿದ್ಯುದಾವೇಶ ಮತ್ತು ಪ್ರವಾಹಗಳ ಅನುಪಾತವಾಗಿರುತ್ತದೆ ನೀವು Z1 ನ್ನು ಸಹ ಕಂಡುಹಿಡಿಯಬಹುದು ನೀವು ಪೋರ್ಟ್ 2 ರಿಂದ ನೋಡಿದರೆ Z2 ಸ್ವಯಂ ಪ್ರತಿರೋಧವಾಗಿರುತ್ತದೆ Z2 ಇವುಗಳಾಗಿರುತ್ತವೆ ಈಗ ವೋಲ್ಟೇಜ್ ಆದ್ದರಿಂದ ಪೋರ್ಟ್ 1 ರಲ್ಲಿನ ಪ್ರತಿಫಲನ ಗುಣಾಂಕವನ್ನು ನೀವು ಕಂಡುಹಿಡಿಯಬಹುದು ನಿಮಗೆ ತಿಳಿದಿದೆ ವಿಶಿಷ್ಟ ಪ್ರತಿರೋಧವನ್ನು ನೀಡಲಾಗಿದೆ ಆದ್ದರಿಂದ ಮತ್ತು ನೀವು ಪ್ರತಿರೋಧಗಳನ್ನು ನೋಡಿದರೆ ನೀವು S110 ನ್ನು ಕಂಡುಹಿಡಿಯಬಹುದು ಆದ್ದರಿಂದ ನೀವು ಹೇಳಬಹುದು ವು ಖಂಡಿತವಾಗಿಯೂ ಸೊನ್ನೆ ಆಗಿರಬೇಕು ಮತ್ತು ಯು V1 ಗೆ ಸಮವಾಗಿರಬೇಕು ಅದೇ ಮಾದರಿಯಲ್ಲಿ ನೀವು ಇದನ್ನು ಕಂಡುಹಿಡಿಯಬಹುದು ಆದ್ದರಿಂದ ಆ ಸಮಸ್ಯೆಗಳನ್ನು ಸಹ ಪರಿಹರಿಸಲಾಗಿದೆ ಎಂದು ನೀವು ನೋಡುತ್ತೀರಿ ಈಗ ನಷ್ಟವಿಲ್ಲದ ಪ್ರಸರಣ ರೇಖೆಯ ಎಸ್ ಮ್ಯಾಟ್ರಿಕ್ಸ್ನ್ನು ನಿರ್ಧರಿಸುವುದು ಕೊನೆಯ ಸಮಸ್ಯೆ ಇದು ವಿತರಣಾ ರೇಖೆಯಾಗಿದೆ ಆದ್ದರಿಂದ ಅದರ ಎಸ್ ಮ್ಯಾಟ್ರಿಕ್ಸ್ನ್ನು 1ಗಿಗಾ ಹರ್ಟ್ಜ್ನಲ್ಲಿ ಕಂಡುಹಿಡಿಯುವುದು ಸುಲಭ ರೇಖೆಯ ಉದ್ದವು 7 5 ಸೆಂಟಿಮೀಟರ್ ವಿಶಿಷ್ಟ ಪ್ರತಿರೋಧವು Z0 ಎಂದು ಭಾವಿಸಿ ಆದ್ದರಿಂದ ಪ್ರಸರಣ ರೇಖೆಯನ್ನು 2 ಪೋರ್ಟ್ ಜಾಲದಂತೆ ನೋಡೋಣ ಆದ್ದರಿಂದ ಎಸ್ ನಿಯತಾಂಕವು ಈ ರೀತಿಯಾಗಿದೆ ಇದು ವ್ಯಾಖ್ಯಾನವಾಗಿದೆ ಈಗ 2 ಪೋರ್ಟ್ ಜಾಲದ S11 ಇದು ಆದ್ದರಿಂದ ಎನ್ ಪೋರ್ಟ್2 ನ್ನು ಮ್ಯಾಚ್ ಟರ್ಮಿನೇಟ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಲ್ಯಾಂಬ್ದಾ ಆದ್ದರಿಂದ 1ಗಿಗಾ ಹರ್ಟ್ಜ್ 1ಗಿಗಾ ಹರ್ಟ್ಜ್ ಅಂದರೆ ಲ್ಯಾಂಬ್ದಾ 30 ಸೆಂಟಿಮೀಟರ್ ಮತ್ತು 7 5 ಸೆಂಟಿಮೀಟರ್ ಆಗಿರುತ್ತದೆ ಅಂದರೆ ಅದು ಆಗಿದೆ ಆದ್ದರಿಂದ ವಿದ್ಯುತ್ ಉದ್ದ ಎಷ್ಟಿರುತ್ತದೆ ಹಂತದ ಸ್ಥಿರವಾಗಿದೆ ಆದ್ದರಿಂದ ಅಂದರೆ ಕಾಲು ತರಂಗ ರೇಖೆ ಇದು ವಿದ್ಯುತ್ ಉದ್ದ 90 ಡಿಗ್ರಿ ಹೊಂದಿದೆ ಎಂಬುದನ್ನು ನೆನಪಿಡಿ ಈಗ ಮತ್ತು ನ್ನು ಕಂಡುಹಿಡಿಯಲು ಹೇಗೆ ನಿರ್ಧರಿಸುವುದು ನೀವು ಪೋರ್ಟ್ 2 ನ್ನು ಮ್ಯಾಚ್ ಟರ್ಮಿನೇಟ್ಗೊಳಿಸಬೇಕು ಪೋರ್ಟ್ 2 ಮ್ಯಾಚ್ ಟರ್ಮಿನೇಟ್ಗೊಂಡಿದೆ ನೀವು ಇಲ್ಲಿ ನ್ನು ಸಂಪರ್ಕಿಸುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ನೀವು ಇಲ್ಲಿ ನ್ನು ಹಾಕಿದ ಕ್ಷಣ ಇದರರ್ಥ ಇಲ್ಲಿಂದ ಯಾವುದೇ ಸಿಗ್ನಲ್ ಬರುತ್ತಿದ್ದರೂ ಏನೂ ಹೋಗುವುದಿಲ್ಲ ಆದ್ದರಿಂದ ವು ಸೊನ್ನೆ ಆಗುತ್ತದೆ ಒಂದು ವೇಳೆ ಹೋಗದಿದ್ದರೆ ಸಹ ಸೊನ್ನೆ ಆಗುತ್ತದೆ ಆದ್ದರಿಂದ ಈಗ ಎಂದರೇನು ಇಲ್ಲಿಗೆ ಬರುತ್ತಿರುವುದು ಏಕೆಂದರೆ ನೀವು ಇಲ್ಲಿಂದ ಎಕ್ಸೈಟ್ ಮಾಡಿದ್ದೀರಿ ಆದ್ದರಿಂದ ಈ ತರಂಗ ಇಲ್ಲಿಗೆ ಬರುತ್ತಿದೆ ಆದ್ದರಿಂದ ಉದ್ದ ಎಲ್ ನ ಪ್ರಸರಣ ರೇಖೆಯಲ್ಲಿ ಎಲ್ ಉದ್ದದ ನಷ್ಟವಿಲ್ಲದ ಪ್ರಸರಣ ರೇಖೆಯಲ್ಲಿ ಇಲ್ಲಿಂದ ಒಂದು ತರಂಗ ಪ್ರಾರಂಭವಾಗಿದೆ ದೂರ ಎಲ್ ಹೋದ ನಂತರ ಇದು ನ ಒಂದು ಹಂತವನ್ನು ಸೇರಿಸುತ್ತದೆ ಆದ್ದರಿಂದ ಅದನ್ನೇ ನಾವು ಬರೆದಿದ್ದೇವೆ

ಆದ್ದರಿಂದ ಅದು ಸಿಕ್ಕಿದ ತಕ್ಷಣ ನೀವು ನ್ನು ಕಂಡುಹಿಡಿಯಬಹುದು ಈ ಸ್ಥಿತಿಯಲ್ಲಿ ನಾವು ಈಗಾಗಲೇ ಇಲ್ಲಿದ್ದೇವೆ ಆದ್ದರಿಂದ ನಾವು ಅದನ್ನು ಸ್ಪಷ್ಟವಾಗಿ ಬರೆದಿಲ್ಲ ಆದ್ದರಿಂದ ಏಕೆಂದರೆ ಇಲ್ಲಿ ಸೊನ್ನೆ ಮತ್ತು ಆದ್ದರಿಂದ ನೀವು ಎಸ್ ನಿಯತಾಂಕದ ಮೊದಲ ಕಾಲಮ್ನ್ನು ಪಡೆದುಕೊಂಡಿದ್ದೀರಿ ಎರಡನೆಯದನ್ನು ನೋಡೋಣ ಎರಡನೇ ಕಾಲಮ್ ನಿರ್ಣಯಕ್ಕಾಗಿ ನೀವು ಪೋರ್ಟ್ 1 ನ್ನು ಮ್ಯಾಚ್ ಟರ್ಮಿನೇಟ್ ಮಾಡಬೇಕಾಗಿದೆ ಈಗ ಪೋರ್ಟ್ 1 ರ ಮ್ಯಾಚ್ ಟರ್ಮಿನೇಟ್ ಮಾಡಲಾಗಿದೆ ಅಂದರೆ ನೀವು ನ್ನು ಸೊನ್ನೆ ಎಂದು ನೋಡಿದಾಕ್ಷಣ ಕೂಡ ಸೊನ್ನೆಗೆ ಸಮನಾಗಿರುತ್ತದೆ ಈಗ ಈ ಸಂದರ್ಭದಲ್ಲಿ ನೀವು ಇಲ್ಲಿಂದ ಎಕ್ಸೈಟ್ ಆಗಿದ್ದೀರಿ ಆದ್ದರಿಂದ ಈ ಇಲ್ಲಿಗೆ ಬರುವಾಗ ಅದು ಆಗಿರುತ್ತದೆ ಆದ್ದರಿಂದ ಮತ್ತು ನಡುವಿನ ಸಂಬಂಧವೆನು ಪ್ರಸರಣ ರೇಖೆಯ ತರಂಗವು 1 ತುದಿಯಿಂದ ಇನ್ನೊಂದಕ್ಕೆ ಚಲಿಸುತ್ತದೆ ಆದ್ದರಿಂದ ನೀವು ಅದನ್ನು ಹೊಂದಿದ ನಂತರ ಎಂದರೇನು ಎಂದು ಕಂಡುಹಿಡಿಯಿರಿ ಆದರಿಂದ ಈಗ ನೀವು ಹಾಕಿ ಆದ್ದರಿಂದ ಎಸ್ ಮ್ಯಾಟ್ರಿಕ್ಸ್ನಂತೆ ಒಂದು ಪ್ರಸರಣ ರೇಖೆ ಅದರ ವಿಶಿಷ್ಟವಾದ ಪ್ರತಿರೋಧವು ಆಗಿದೆ ನಿಮ್ಮ ಉಲ್ಲೇಖ ಪ್ರತಿರೋಧವೂ ಸಹ ಆಗಿರುವುದರಿಂದ ಪೋರ್ಟ್ 1 ರಲ್ಲಿ ಯಾವುದೇ ಪ್ರತಿಫಲನವಿಲ್ಲ ಪೋರ್ಟ್ 2ರಲ್ಲಿ ಸಹ ಯಾವುದೇ ಪ್ರತಿಫಲನವಿಲ್ಲ ಆದರೆ ಅಲ್ಲಿ ಪ್ರಸರಣವಿದೆ ಅದಕ್ಕಾಗಿಯೇ ಅದು ಪ್ರಸರಣ ರೇಖೆಯಾಗಿದೆ ಆದರೆ ಕಾಲು ತರಂಗ ರೇಖೆಗೆ ನೀವು ಫಾರ್ವರ್ಡ್ ತರಂಗ ಮತ್ತು ಅಥವಾ ಇನ್ಸಿಡೆಂಟ್ ತರಂಗ ಮತ್ತು ಪ್ರತಿಫಲಿತ ತರಂಗ ಎರಡನ್ನೂ ಪಡೆಯುತ್ತಿದ್ದೀರಿ ಅವು ಮೈನಸ್ ಜೆ ಹಂತದ ಬದಲಾವಣೆಯನ್ನು ಪಡೆಯುತ್ತಿವೆ ಆ ಮೈನಸ್ ಜೆ ಯನ್ನು ತಪ್ಪಿಸಲು ನೀವು ಬಯಸಿದರೆ ನೀವು ರೇಖೆಯನ್ನು ಬದಲಾಯಿಸಬೇಕಾಗುತ್ತದೆ ಆದ್ದರಿಂದ ನೀವು ಕ್ವಾಡ್ರೇಚರ್ ಅಲ್ಲದ ವಿಷಯವನ್ನು ಪಡೆಯಬಹುದು ಆದರೆ ಇದು ಚದುರುವಿಕೆ ನಿಯತಾಂಕ ಎಂಬ ಪದವಾಗಿದೆ ಈಗ ಅದರ ಜೆಡ್ ನಿಯತಾಂಕವನ್ನು ಕಂಡುಹಿಡಿಯಲು ಹೇಳಿದರೆ ನಾವು ನೀಡಿದ ಸೂತ್ರವನ್ನು ಬಳಸಿ ನೀವು ಎಸ್ ನಿಯತಾಂಕದಿಂದ ಜೆಡ್ ನಿಯತಾಂಕಕ್ಕೆ ಹೋಗಬಹುದು ಆದರೆ ಎಸ್ ನಿಯತಾಂಕವನ್ನು ನೇರವಾಗಿ ಮೌಲ್ಯಮಾಪನ ಮಾಡುವುದು ಸುಲಭ ಏಕೆಂದರೆ ಇದು ವಿತರಣಾ ರೇಖೆಯಾಗಿದೆ ಇಲ್ಲಿ ತರಂಗ ಚಿತ್ರವೂ ಹೆಚ್ಚು ಪ್ರಮುಖವಾಗಿದೆ ಅಥವಾ ಹೆಚ್ಚು ಸ್ಪಷ್ಟವಾಗಿದೆ ಎಂದು ನೀವು ಹೇಳಬಹುದು ಅಷ್ಟೇ ಸೂಕ್ಷ್ಮ ತರಂಗ ಇಂಜಿನಿಯರ್ ಆಗಿ ಈ ರೀತಿಯ ಸಮಸ್ಯೆಗಳನ್ನು ನೀವು ಪರಿಹರಿಸಬೇಕಾಗಿದೆ ಆದ್ದರಿಂದ ವಿವಿಧ ಸರ್ಕ್ಯೂಟ್ಗಳು ಜಾಲಗಳು ಇತ್ಯಾದಿಗಳ ಎಸ್ ನಿಯತಾಂಕಗಳನ್ನು ಕಂಡುಹಿಡಿಯಲು ಮತ್ತು ಅಳತೆಗಾಗಿ ಜಾಲ ವಿಶ್ಲೇಷಕವು ನಿಮಗೆ ಸಹಾಯ ಮಾಡುತ್ತದೆ